ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ I ಭಾಗ 8 ಎಲ್ಲರಿಗೂ ನಮಸ್ಕಾರ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ನ ನಮ್ಮ ಎನ್ ಪಿ ಟಿ ಇ ಎಲ್ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಿಗೆ ಸ್ವಾಗತ ನಾವು ಆರ್ಥೋಗ್ರಾಫಿಕ್ ಪ್ರೊಜೆಕ್ಷನ್ಗೆ ಸಂಬಂಧಿಸಿದಂತೆ ಮಾಡ್ಯೂಲ್ ಸಂಖ್ಯೆ 3 ಉಪನ್ಯಾಸ ಸಂಖ್ಯೆ 29 ನ್ನು ತೆಗೆದುಕೊಳ್ಳುತ್ತಿದ್ದೇವೆ ಹಿಂದಿನ ತರಗತಿಗಳಲ್ಲಿ ನಾವು ಮೂರು ಆಯಾಮದ ವಸ್ತುಗಳ ರಚನೆಗಳು ಮತ್ತು ಅವುಗಳ ಪ್ರೊಜೆಕ್ಷನ್ ಬಗ್ಗೆ ತಿಳಿದುಕೊಂಡಿದ್ದೆವು ಮತ್ತು ನಾವು ಆ ಪ್ರೊಜೆಕ್ಷನ್ಗಳನ್ನು ಮುಂದುವರೆಸೋಣ ಅವುಗಳನ್ನು ಹೇಗೆ ಚಿತ್ರಿಸುವುದು ಎಂಬುದನ್ನು ಗಮನಿಸುತ್ತಾ ಮುಂದುವರೆಸೋಣ ನಾವು ಈ ಮೂರು ಆಯಾಮಗಳುಳ್ಳ ರಚನೆಯನ್ನು ನೋಡೋಣ ಮತ್ತು ನಾವು ಅದರ ಪ್ರೊಜೆಕ್ಷನ್ಗಳನ್ನು ಉಹಿಸೋಣ ಈ ರಚನೆಯು ಈ ರೀತಿ ಇದೆ ಮತ್ತು ಓರೆಯಾಗಿ ತೆಗೆದು ಹಾಕಿದಂತಹ ಭಾಗ ಈ ರೀತಿ ಇದೆ ನೀವು ಇದನ್ನು ಇದು ಎರಡು ಭಾಗದಂತಿದೆ ಎಂದು ಬಹಳ ಚೆನ್ನಾಗಿ ಯೋಚಿಸಬಹುದು ತ್ರಿಕೋನಾಕಾರದ ವಿಭಾಗ ಈ ತ್ರಿಕೋನಾಕಾರದ ವಿಭಾಗವು ಆಯತಾಕಾರದ ಮತ್ತೊಂದು ಆಯತಾಕಾರದ ವಿಭಾಗಕ್ಕೆ ಸೇರಿಕೊಂಡಿದೆ ಇದರಲ್ಲಿ ಒಂದು ಹಸನಾದ ಭಾಗವಿದೆ ಮತ್ತು ಈ ರಚನೆಗೆ ಇದು ಮುಂಬದಿಯ ಚಿತ್ರಣ ಎಂದು ಕೊಡಲಾಗಿದೆ ಮತ್ತು ಇದು ಪಾರ್ಶ್ವದ ಚಿತ್ರಣ ಎಂದು ಕೊಡಲಾಗಿದೆ ಇದರ ಮೇಲ್ಬದಿಯ ಚಿತ್ರಣ ಅದು ಆಗುತ್ತದೆ ನಾವು ಈಗ ಇದರ ಮುಂಬದಿಯ ಚಿತ್ರಣ ಮೇಲ್ಬದಿಯ ಚಿತ್ರಣ ಪಾರ್ಶ್ವದ ಚಿತ್ರಣ ಹೇಗೆ ಕಾಣುತ್ತವೆ ಎಂದು ಊಹೆ ಮಾಡೋಣ ನಾವು ಈಗ ಮುಂಬದಿಯ ಚಿತ್ರಣವನ್ನು ನೋಡೋಣ ನಾವು ಯಾವಾಗ ಈ ಕಡೆಯಿಂದ ನೋಡುತ್ತೇವೆ ನಾವು ಏನೆಲ್ಲವನ್ನು ಕಾಣುತ್ತೇವೆ ಎಂದರೆ ನಾನು ಅವುಗಳು ನಿಮಗೆ ಎದ್ದು ಕಾಣುವಂತೆ ಮಾಡುತ್ತೇನೆ ನಾವು ಏನು ಗಮನಿಸುತ್ತೇವೆ ಈ ಗೆರೆಗಳನ್ನು ನಾವು ಕಾಣುತ್ತೇವೆ ನಾವು ಈಗ ಬೇರೆ ಬಣ್ಣವನ್ನು ಉಪಯೋಗಿಸೋಣ ಈ ಗೆರೆಯನ್ನು ನಾವು ಕಾಣುತ್ತೇವೆ ಮತ್ತೆ ಈ ಗೆರೆ ಇದನ್ನು ಸಹಜವಾಗಿ ಈ ಓರೆಯಾಗಿರುವುದರಲ್ಲಿ ಕಾಣುತ್ತೇವೆ ನಾವು ಈ ತಳದ ಗೆರೆಯನ್ನು ಕಾಣುತ್ತೇವೆ ಮತ್ತು ಇದನ್ನು ಕಾಣುವ ಜಾಗದಲ್ಲಿ ಇದ್ದೇವೆ ಈ ಗೆರೆ ಈ ಸಂಪೂರ್ಣ ಆಕೃತಿ ನಮಗೆ ಕಾಣಿಸುತ್ತದೆ ಅದು ಈ ಜಾಗ ಅದು ಒಂದು ಸೀಟ್ನಂತೆ ಇದೆ ಮತ್ತು ಇಲ್ಲಿ ಈ ಗೆರೆ ಇದೆ ಈಗ ಈ ಎರಡು ಓರೆಯಾದ ಗೆರೆಗಳು ನಾವು ಇವುಗಳನ್ನು ಈ ಸಮತಲದಲ್ಲಿ ಕಾಣುತ್ತೇವೆ ಈ ಬಿಂದುವನ್ನು ಅಲ್ಲಿಗೆ ಪ್ರೊಜೆಕ್ಟ್ ಮಾಡಲಾಗಿದೆ ಈ ಬಿಂದುವನ್ನು ಕೂಡ ಅಲ್ಲಿಗೆ ಪ್ರೊಜೆಕ್ಟ್ ಮಾಡಲಾಗಿದೆ ಮತ್ತು ಈ ಸಂಪೂರ್ಣ ಗೆರೆಯ ಬಿಂದುಗಳನ್ನು ಅಲ್ಲಿಂದ ಪ್ರೊಜೆಕ್ಟ್ ಮಾಡಲಾಗಿದೆ ಅಂದರೆ ನಾವು ಇದನ್ನು ಒಂದು ಉದ್ದನೆಯ ಗೆರೆಯಂತೆ ಕಾಣುತ್ತೇವೆ ಆ ಉದ್ದನೆಯ ಗೆರೆಗಳು ಇವೇ ಆಗಿವೆ ಈ ರೀತಿಯಾಗಿ ನಾವು ವಸ್ತುವಿನ ಮುಂಬದಿಯ ಚಿತ್ರಣವನ್ನು ಕಾಣುತ್ತೇವೆ ಈಗ ನಾವು ಪಾರ್ಶ್ವದ ಚಿತ್ರಣವನ್ನು ನೋಡೋಣ ಪಾರ್ಶ್ವದ ಚಿತ್ರಣಕ್ಕಾಗಿ ನಾವು ಈ ಕಡೆಯಿಂದ ಗಮನಿಸುತ್ತಿದ್ದರೆ ನಾವು ಈ ಕೆಳಗಿನ ತ್ರಿಕೋನಾಕಾರದ ಭಾಗವನ್ನು ಕಾಣುತ್ತೇವೆ ಈ ಸಂಪೂರ್ಣ ಆಕೃತಿಯು ಆ ಭಾಗಕ್ಕೆ ಹೊಂದಿಕೊಂಡಿದೆ ಆ ತ್ರಿಕೋನಾಕಾರದ ಭಾಗ ಅದು ಆಗಿದೆ ನಾವು ಈ ಅಡ್ಡಡ್ಡವಾದ ರೇಖೆಯನ್ನು ಕಾಣುವ ಸ್ಥಾನದಲ್ಲಿ ಇದ್ದೇವೆ ಈ ಅಡ್ಡವಾದ ಗೆರೆ ಈ ಉದ್ದನೆಯ ಗೆರೆಯನ್ನು ಕಾಣುವ ಸ್ಥಾನದಲ್ಲಿ ಇದ್ದೇವೆ ಮತ್ತು ಇದನ್ನು ಕಾಣುತ್ತೇವೆ ಈ ರೀತಿಯಾಗಿ ನಾವು ಗಮನಿಸುತ್ತೇವೆ ಮತ್ತು ಈ ಸಂಪೂರ್ಣ ರೇಖೆಯು ಇದರೊಂದಿಗೆ ಸೇರಿಕೊಂಡಿದೆ ನಾವು ಈ ಹಿಂಬದಿಯ ಭಾಗವನ್ನು ಮತ್ತು ಈ ರೇಖೆಯನ್ನು ಕಾಣುವ ಸ್ಥಾನದಲ್ಲಿ ಇಲ್ಲ ಅಂದರೆ ಇದರ ಹಿಂದೆ ಒಂದು ರಚನೆ ಇದೆ ಆದ್ದರಿಂದ ನಾವು ಅದನ್ನು ಅಡ್ಡಗೆರೆಗಳಿಂದ ಆದ ರೇಖೆಯಿಂದ ತೋರಿಸುತ್ತೇವೆ ವಸ್ತುವಿನ ಮೇಲ್ಬದಿಯ ಚಿತ್ರಣ ಏನಾಗಿರಬಹುದು ನಾವು ಅದನ್ನು ಉಹಿಸೋಣ ಮೇಲ್ಬದಿಯ ಚಿತ್ರಣ ಕೆಳಗಡೆ ಬರುತ್ತದೆ ಅದು ಈ ರೇಖೆಗಳ ಪ್ರೊಜೆಕ್ಷನ್ ಆಗಿರುತ್ತದೆ ಈಗ ಮೇಲ್ಗಡೆ ನಮಗೆ ಏನು ಕಾಣಿಸುತ್ತದೆ ಅಲ್ಲಿ ಒಂದು ರೀತಿಯ ಭಾಗವಿದೆ ನಾವು ಅದನ್ನು ಕಾಣುವ ಸ್ಥಾನದಲ್ಲಿ ಇದ್ದೇವೆ ಮತ್ತು ಈ ಭಾಗ ಇದನ್ನು ಕಾಣುವ ಸ್ಥಾನದಲ್ಲಿ ಇದ್ದೇವೆ ಅಂದರೆ ಇದನ್ನು ನಾವು ಕಾಣುತ್ತೇವೆ ಅಲ್ಲಿ ಒಂದು ರೀತಿಯ ಓರೆಯಾದ ಗೆರೆ ಕೂಡ ಇರುತ್ತದೆ ಅಲ್ಲಿ ಒಂದು ರೀತಿಯ ಭಾಗ ಕೂಡ ಇದೆ ನಾವು ಅದನ್ನು ಕಾಣುತ್ತೇವೆ ಅಂದರೆ ಈ ಭಾಗವು ಸಹಜವಾಗಿ ಆ ಹಂತದಲ್ಲಿ ಈ ರೀತಿ ಬರುತ್ತದೆ ಈ ಸಂಪೂರ್ಣ ಓರೆಯಾಗಿರುವ ಭಾಗ ಇದನ್ನು ನಾವು ಒಂದು ಪ್ರೊಜೆಕ್ಟ್ ಆಗಿರುವ ಆಯತಾಕಾರದದಂತೆ ನಾವು ಕಾಣಲಿದ್ದೇವೆ ಈ ಹಂತದವರೆಗೆ ನಾವು ಯಾವುದೇ ಭಾಗವನ್ನು ಕಾಣುವುದಿಲ್ಲ ನಾನು ಈ ಭಾಗದವರೆಗೆ ಚಿತ್ರಣ ಮಾಡುತ್ತಿದ್ದರೆ ನಾವು ಈ ರೀತಿ ಅದನ್ನು ಮತ್ತು ಈ ಭಾಗವನ್ನು ಕಾಣುತ್ತೇವೆ ನಾವು ಪ್ರೊಜೆಕ್ಷನ್ಅನ್ನು ಆ ರೀತಿ ಕಾಣುವ ಸ್ಥಾನದಲ್ಲಿ ಇದ್ದೇವೆ ನಂತರ ಇದು ನಿರ್ದಿಷ್ಟ ಮಟ್ಟದವರೆಗೆ ಹೋಗುತ್ತದೆ ಈ ಆಧಾರದ ತನಕ ಹೋಗುತ್ತದೆ ಮತ್ತು ಇದು ಸೇರಿಕೊಂಡಿರಬೇಕು ಮತ್ತು ಈ ಭಾಗ ಆ ಹಂತದವರೆಗೆ ಸೇರಿಕೊಳ್ಳುತ್ತದೆ ಈ ಮೇಲ್ಬದಿಯ ಚಿತ್ರದಿಂದ ಏನೇನು ಅಡ್ಡಡ್ಡವಾಗಿದೆ ನಾವು ಅದನ್ನು ನೋಡುತ್ತಿದ್ದರೆ ಆ ಸಂಪೂರ್ಣ ಭಾಗ ಅಲ್ಲಿ ಪ್ರೊಜೆಕ್ಟ್ ಆಗಿರುತ್ತದೆ ಇಲ್ಲಿ ಈ ಭಾಗ ಇದೆಈ ಭಾಗವನ್ನು ನಾವು ಈ ರೀತಿ ಕಾಣುತ್ತೇವೆ ಮತ್ತು ಹೆಚ್ಚುವರಿ ಭಾಗ ನಾವು ಉದ್ದಕ್ಕೂ ಇದನ್ನು ಅಲ್ಲಿ ಕಾಣುತ್ತೇವೆ ಈ ರೀತಿಯಾಗಿ ನಾವು ಈ ಭಾಗವನ್ನು ಇಲ್ಲಿ ಕಾಣುತ್ತೇವೆ ಏಕೆಂದರೆ ಇದು ಓರೆಯಾದ ದಿಕ್ಕಿನಲ್ಲಿ ಹೋಗುತ್ತಿದೆ ನಾವು ಅದನ್ನು ಕಾಣಲು ಆಗದಿರುವ ಒಂದು ಸ್ಥಾನದಲ್ಲಿ ಇಲ್ಲದಿರಬಹುದು ಅಲ್ಲಿ ಈ ಭಾಗ ಮತ್ತು ಈ ಭಾಗವನ್ನು ಸೇರಿಸುವ ಒಂದು ರೇಖೆ ಇರಬೇಕು ಈ ಭಾಗವು ಈ ಭಾಗದೊಂದಿಗೆ ಸೇರಿಕೊಳ್ಳುತ್ತದೆ ಈ ರೀತಿಯಾಗಿ ನಾವು ವಸ್ತುವಿನ ರಚನೆಯ ಮೇಲ್ಬದಿಯ ಚಿತ್ರಣವನ್ನು ಕಾಣುತ್ತೇವೆ ನಾವು ಇದನ್ನು ಅಳಿಸಿಹಾಕಿದರೆ ಈ ರೀತಿಯಾಗಿ ಮೇಲ್ಬದಿಯ ಚಿತ್ರಣವನ್ನು ಕಾಣುತ್ತೇವೆ ನಾವು ಈಗ ಈ ರಚನೆಯ ಪ್ರೊಜೆಕ್ಷನ್ಗಳನ್ನು ಊಹಿಸೋಣ ಇದು L ಆಕಾರದಂತಿರುವ ಒಂದು ಬ್ರಾಕೆಟ್ ಆಗಿದೆ ಇದನ್ನು ಸಾಮಾನ್ಯವಾಗಿ ಬಾಗಿಲುಗಳಲ್ಲಿ ಕಿಟಕಿಗಳಲ್ಲಿ ಈ ರೀತಿಯ ಇನ್ನಿತರ ಜಾಗಗಳಲ್ಲಿ ನಾವು ಬಳಸುತ್ತೇವೆ ಇಲ್ಲಿ ಒಂದು ಭಾಗವು ಇನ್ನೊಂದಕ್ಕೆ ಸೇರಿಕೊಂಡಿರುತ್ತದೆ ಒಂದು ರೀತಿಯ ಮೂಲೆಯ ಭಾಗಗಳಂತೆ ನಾವು ಅದನ್ನು ಸೇರಿಸುತ್ತೇವೆ ಅದನ್ನು ಹೇಗೆ ಮಾಡುವುದು ಆ ಉದ್ದೇಶಕ್ಕಾಗಿ ನಾವು ಈ ರೀತಿಯ ಯಾಂತ್ರಿಕ ಭಾಗವನ್ನು ಉಪಯೋಗಿಸುತ್ತೇವೆ ಆದ್ದರಿಂದ ಇದು ಸ್ವಲ್ಪ ದೃಢವಾಗುತ್ತದೆ ಸಾಮಾನ್ಯವಾಗಿ ಇಲ್ಲಿ ರಂಧ್ರಗಳು ಇರುತ್ತವೆ ಸ್ಕ್ರೂ ಹಾಕುವುದರಿಂದ ಇದು ವಸ್ತುವನ್ನು ಅದರ ಮೇಲೆ ಅಥವಾ ಕೆಳಗೆ ಭದ್ರ ಗೊಳಿಸುತ್ತದೆ ಉದಾಹರಣೆಗೆ ನಾನು ಈ ಮರದ ಭಾಗವನ್ನು ಈ ಮರದ ಭಾಗಕ್ಕೆ ಸೇರಿಸಲು ಇಚ್ಚಿಸುತ್ತೇನೆ ಇದನ್ನು ಅದರ ಕೆಳಗಡೆಯಲ್ಲಿ ಇನ್ನೊಂದು ಮರದ ಭಾಗದೊಂದಿಗೆ ಸೇರಿಸ ಬಯಸುತ್ತೇನೆ ಇಲ್ಲಿಯ ರಂಧ್ರಗಳನ್ನು ಈ ರೀತಿಯಾಗಿ ನಾನು ಇದನ್ನು ಸೇರಿಸ ಬಯಸುತ್ತೇನೆ ಅದನ್ನು ಕೊರೆಯುತ್ತೇನೆ ಸ್ಕ್ರೂ ಹಾಕುತ್ತೇನೆ ಅದೇ ರೀತಿ ಇನ್ನೊಂದು ಸ್ಕ್ರೂವನ್ನು ಬಳಸುತ್ತೇನೆ ಮತ್ತು ಅದನ್ನು ಸೇರಿಸುತ್ತೇನೆ ಆ ಉದ್ದೇಶದಿಂದ ನಾವು ಈ ರೀತಿಯ ಬ್ರಾಕೆಟ್ ಅನ್ನು ಬಳಸುತ್ತೇವೆ ನಾವು ಇದನ್ನು ಮುಂಬದಿಯ ಚಿತ್ರಣದಿಂದ ನೋಡೋಣ ಇದು ಮುಂಬದಿಯ ಚಿತ್ರಣದ ದಿಕ್ಕು ಆಗಿದ್ದರೆ ನಾವು ಏನು ಕಾಣುತ್ತೇವೆ ಎಂದರೆನಾವು ಖಂಡಿತವಾಗಿ ಈ ಗೆರೆಗಳನ್ನು ಕಾಣುತ್ತೇವೆ ಮತ್ತು ಅದೇ ರೀತಿ ನಾವು ಈ ಗೆರೆಗಳನ್ನು ಕಾಣುತ್ತೇವೆ ಮತ್ತು ಈ ಗೆರೆ ಇಲ್ಲಿಯವರೆಗೂ ಹೋಗುತ್ತದೆ ಮತ್ತು ಅಲ್ಲಿ ಪ್ರೊಜೆಕ್ಷನ್ ಗೆರೆಗಳಿವೆ ನಾವು ಅದನ್ನು ಈ ಭಾಗದವರೆಗೆ ಕಾಣುತ್ತೇವೆ ನಾವು ಇದನ್ನು ಮುಂಬದಿಯ ಚಿತ್ರಣವನ್ನಾಗಿ ರಚಿಸಿದರೆ ನಮಗೆ ಏನು ಕಾಣಿಸುತ್ತದೆ ಎಂದರೆ ಆ ಚಿತ್ರಣದಲ್ಲಿ ಇಲ್ಲಿಯ ಪೂರ್ತಿ ಉದ್ದ 80 ಇದು 80ರಷ್ಟು ಉದ್ದವಾಗಿರುತ್ತದೆ ಮತ್ತು ಇದು 60 ಯೂನಿಟ್ಗಳಷ್ಟು ಇರುತ್ತವೆ ಇಲ್ಲಿ ನಾವು 60 ಯೂನಿಟ್ಗಳಷ್ಟು ಕಾಣುತ್ತೇವೆ ಅಲ್ಲಿ ಒಂದು ರಂಧ್ರವಿದೆ ಅದನ್ನು ನಾವು ಮುಂಬದಿಯ ಚಿತ್ರಣದಲ್ಲಿ ಕಾಣುತ್ತೇವೆ ಅಲ್ಲಿ ಒಂದು ರಂಧ್ರ 20 ಯೂನಿಟ್ಗಳಷ್ಟು ಕೆಳಗೆ ಇದೆ ಅದರ ಕೇಂದ್ರ ಅದು 20 ಯೂನಿಟ್ಗಳಲ್ಲಿ ಇರುತ್ತದೆ ಈ ರಂಧ್ರಗಳನ್ನು ನಾವು ಕಾಣಲು ಆಗುವುದಿಲ್ಲ ಆದರೆ ಈ ಆಯತಾಕಾರದ ಸಣ್ಣ ಭಾಗ ನಾವು ಇದನ್ನು ಕೆಳಗಡೆ ಕಾಣುತ್ತೇವೆ ಇದು ಆ ಆಯತಾಕಾರದ ಭಾಗ ಇದರಲ್ಲೇ ಮುಂಬದಿಯ ಚಿತ್ರಣದ ರಂಧ್ರಗಳು ಇವೆ ಎಲ್ಲೆಲ್ಲಿ ರಂಧ್ರಗಳು ಇವೆಯೋ ಅಲ್ಲೆಲ್ಲಾ ಅವುಗಳನ್ನು ಅಡ್ಡ ಗೆರೆಗಳ ರೇಖೆಯಿಂದ ತೋರಿಸುತ್ತೇವೆ ನಾವು ಇದನ್ನು ಮೇಲ್ಗಡೆಯಿಂದ ನೋಡೋಣ ನೀವು ಮೇಲ್ಬದಿಯ ಚಿತ್ರಣವನ್ನು ನೋಡುತ್ತಿದ್ದರೆ ಇದನ್ನು ಈ ಗೆರೆಗಳು ಸೀಮಿತಗೊಳಿಸಿವೆ ಈ ಗೆರೆಗಳಿಂದ ಅದು ಸೀಮಿತವಾಗಿದೆ ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಈ ಸಣ್ಣ ಆಯತಾಕಾರವನ್ನು ಕಾಣುತ್ತೇವೆ ಆ ಸಣ್ಣ ಆಯತಾಕಾರ ಯಾವಾಗಲೂ ಇರುತ್ತದೆ ಈ ಎಲ್ಲವೂ ಪ್ರೊಜೆಕ್ಟ್ ಆಗುತ್ತವೆ ಮತ್ತೆ ಇವೆಲ್ಲವೂ ಅಲ್ಲಿಯವರೆಗೆ ಹೋಗುತ್ತವೆ ಮೇಲ್ಬದಿಯ ಚಿತ್ರಣದಿಂದ ಅಳತೆ 50 ಇರುವ ಒಂದು ಆಯತಾಕಾರವನ್ನು ನಾವು ಕಾಣುತ್ತೇವೆ ನಾವು ಇದನ್ನು ನೋಡುತ್ತಿದ್ದರೆ ಇಲ್ಲಿಂದ ಇಲ್ಲಿಯವರೆಗೆ ದೂರ 50 ಆಗಿರುತ್ತದೆ 50ರವರೆಗೆ ನಾವು ಈ ರೀತಿಯ ಆಕೃತಿಗಳನ್ನು ಕಾಣುತ್ತೇವೆ ಮತ್ತು ನಾವು ಈ ವೃತ್ತಗಳನ್ನು ಕಾಣಲು ಸಾಧ್ಯವಾಗುತ್ತದೆ ಇವು 15 ರಷ್ಟು ದೂರದಲ್ಲಿವೆ ಅಲ್ಲಿ ಒಂದು ವೃತ್ತ ಇದೆ ಅಲ್ಲಿ ಇನ್ನೊಂದು ವೃತ್ತ ಇದೆ ಮತ್ತು ಕೇಂದ್ರವು 15ರಲ್ಲಿ ಇರಬೇಕು ಮತ್ತು ಈ ಕೇಂದ್ರದಿಂದ ಈ ತುದಿಗೆ 15 ಇದೆ ಮತ್ತೆ ಇಲ್ಲಿ ನಾವು 15 ಅದನ್ನು ಕಾಣುತ್ತೇವೆ ಬೆಳೆದಿರುವ ರೇಖೆಗಳು ಮತ್ತು ಅಲ್ಲಿ ಒಂದು ವೃತ್ತವಿದೆ ನಾವು ಅವುಗಳನ್ನು ಕಾಣಲು ಸಾಧ್ಯವಿಲ್ಲ ಆದರೆ ಅದು ಇಲ್ಲಿ ಪ್ರೊಜೆಕ್ಟ್ ಆಗಿದೆ ಇದು ಇಲ್ಲಿಯವರೆಗೆ ಇದೆ ಈ ರೀತಿಯಾಗಿ ನಾವು ಮೇಲ್ಬದಿಯ ಚಿತ್ರಣವನ್ನು ಕಾಣುತ್ತೇವೆ ಈಗ ನಾವು ಒಂದು ಚಿತ್ರಣವನ್ನು ಈ ಕಡೆಯಿಂದ ನೋಡುತ್ತಿದ್ದರೆ ನಮಗೆ ಏನು ಕಾಣಿಸುತ್ತದೆ ಎಂದರೆ L ಆಕಾರದ ಭಾಗ ಇದನ್ನು ನಾವು ಕಾಣುತ್ತೇವೆ ಇದು ಈ ಗೆರೆಗಳ ಮಧ್ಯೆ ಹೋಗುತ್ತದೆ ಇಲ್ಲಿ ಅಷ್ಟೇ ದಪ್ಪ ಇರಲಿ ಆ ದಪ್ಪವನ್ನು ನಾವು ಈ ರೀತಿ ಕಾಣುತ್ತೇವೆ ಉದ್ದಕ್ಕೂ ಕಾಣುತ್ತೇವೆ ಅದೇ ಸಮಯದಲ್ಲಿ ಇಲ್ಲಿ ಕೆಳಗೆ ನಾವು ಕೆಳಭಾಗವನ್ನು ನೋಡುತ್ತೇವೆ ಅದು ಎಷ್ಟು ಉದ್ದ ಇದೆ ಅದನ್ನು ಕಾಣುತ್ತೇವೆ ನಮಗೆ ಈ ಚೂಪಾದ ತುದಿಗಳು ಮತ್ತು ಒಂದು ಕಂಸ ಕಾಣಿಸುತ್ತದೆ ಅಲ್ಲಿ ಆ ಕಂಸ ಕಾಮಾನು ಇದೆ ನಾವು ಏನು ಮಾಡಬೇಕು ಕಂಸದ ತ್ರಿಜ್ಯ 10 ಇದನ್ನು ಕೊಡಲಾಗಿದೆ ಆ ಕಂಸ ಅದನ್ನು ನಾವು ಸೇರಿಸಬೇಕು ಯಾವಾಗ ನಾವು ಈ ತ್ರಿಜ್ಯವನ್ನು ಈ ಬಿಂದುವಿನಿಂದ ಸರಿಯಾಗಿ ತೆಗೆದುಕೊಳ್ಳುತ್ತೇವೆ 10 ರ ಕಂಸ ಅದರ ಕೇಂದ್ರ ನಮಗೆ ತಿಳಿದಿದೆ ನಂತರ ನಾವು ಅದೇ ಕೇಂದ್ರವನ್ನು ಬಳಸಿ ತ್ರಿಜ್ಯದಿಂದ ಸೇರಿಸುತ್ತೇವೆ ಈ ಬಿಂದುವನ್ನು ಸರಿಯಾದ ಜಾಗದಲ್ಲಿ ಇಡಿ ಮತ್ತೊಂದು ಕಂಸವನ್ನು ಚಿತ್ರಿಸಿ ಈ ರೀತಿಯಾಗಿ ನಾವು ಪಾರ್ಶ್ವದ ಚಿತ್ರಣವನ್ನು ರಚಿಸಬಹುದು ನಾವು ಈಗ ಸ್ವಲ್ಪ ಕ್ಲಿಷ್ಟವಾಗಿರುವ ವಸ್ತುವಿನ ರಚನೆಯನ್ನು ನೋಡೋಣ ಈ ಮೂರು ಆಯಾಮಗಳ ಆಕೃತಿ ಇದರ ಅಳತೆಗಳನ್ನು ಕೊಟ್ಟಿದ್ದರೆ ಇದನ್ನೇ ನಾವು ಚಿತ್ರಿಸಲು ಬಯಸುತ್ತೇವೆ ನಾವು ಇದನ್ನು ನೋಡುತ್ತಿದ್ದರೆ ಇದು ಮೂರನೇ ಆಂಗಲ್ ಪ್ರೊಜೆಕ್ಷನ್ ಅಥವಾ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ ಆಗಿದ್ದರೆ ನಮಗೆ ಏನೆಲ್ಲಾ ಸಿಗುತ್ತದೆ ಎಂದರೆ ಒಂದು ಮುಂಬದಿಯ ಚಿತ್ರಣ ಒಂದು ಮೇಲ್ಬದಿಯ ಚಿತ್ರಣ ಇರಬೇಕು ಒಂದು ಪಾರ್ಶ್ವದ ಚಿತ್ರಣ ಇರಬೇಕು ಇವುಗಳು ನಮಗೆ ಕಾಣಿಸುತ್ತವೆ ಇಲ್ಲಿ ನೀವು ಮೊದಲನೆಯದ್ದನ್ನು ನೋಡಿ ಹೇಳಿದರೆ ಮೊದಲನೇ ಆಂಗಲ್ ಪ್ರೊಜೆಕ್ಷನ್ಗೆ ಆ ಮುಂಬದಿಯ ಚಿತ್ರಣ ಆ ಮೇಲ್ಬದಿಯ ಚಿತ್ರಣ ಮತ್ತು ಆ ಮುಂಬದಿಯ ಚಿತ್ರಣದ ಪಕ್ಕಕ್ಕೆ ನಮಗೆ ಒಂದು ಪಾರ್ಶ್ವದ ಚಿತ್ರಣ ಸಿಗುತ್ತದೆ ಈಗ ಈ ಪಾರ್ಶ್ವದ ಚಿತ್ರಣ ನಮಗೆ ಎಲ್ಲಿ ಸರಿಯಾಗಿ ಸಿಗುತ್ತದೆ ಪಾರ್ಶ್ವದ ಚಿತ್ರಣ ಆ ಭಾಗದಲ್ಲಿ ಇದೆ ಮತ್ತು ನಮಗೆ ಏನು ಗೊತ್ತಾಗುತ್ತಿದೆ ಎಂದರೆ ಇದು ಮುಂಬದಿಯ ಚಿತ್ರಣದ ಪಕ್ಕದಲ್ಲಿ ನಮಗೆ ಪಾರ್ಶ್ವದ ಚಿತ್ರಣ ಸಿಗುತ್ತಿದೆ ಈ ರೀತಿ ಇದ್ದರೆ ಇದು ಆ ಚಿತ್ರ ಆಗಲು ಸಾಧ್ಯವಿಲ್ಲ ನಮ್ಮಲ್ಲಿ ಯಾವ ಚಿತ್ರಣ ಇದೆ ಅದು ಮೊದಲನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಅಲ್ಲ ಇದು ಮೂರನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ಆಗಿರಬೇಕು ನಾವು ಇದನ್ನು ಮತ್ತಷ್ಟು ಜಾಗರೂಕರಾಗಿ ನೋಡೋಣ ನಾವು ಇದನ್ನು ವಸ್ತುವಿನ ಮುಂಬದಿಯ ಚಿತ್ರಣ ಎಂದುಕೊಳ್ಳೋಣ ಅದರಿಂದ ನಮಗೆ ಈ ತುದಿಗಳು ಕಾಣಿಸುತ್ತವೆ ಮತ್ತು ಇದು ಆಯತಾಕಾರದ ಭಾಗದಂತೆ ಕಾಣಿಸುತ್ತದೆ ಇದು ಈ ಭಾಗ ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಎಂದರೆ ಇದು ಒಂದು ವೃತ್ತದಂತೆ ನಮಗೆ ಕಾಣಿಸುತ್ತದೆ ಆದರೆ ಇಲ್ಲಿ ಒಂದು ಆಯತಾಕಾರ ಇದೆ ಆದ್ದರಿಂದ ಇದು ಮುಂಬದಿಯ ಚಿತ್ರಣ ಆಗಿರಬೇಕು ನಮ್ಮಲ್ಲಿ ಈ ರೀತಿಯ ಕತ್ತರಿಸಿ ತೆಗೆದು ಹಾಕಲಾದ ಭಾಗಗಳಿವೆ ಅವು ಈ ರೀತಿ ಪ್ರೊಜೆಕ್ಟ್ ಆಗುತ್ತವೆ ನೆನಪಿನಲ್ಲಿಡಿ ಯಾವುದಾದರೂ ಚಿತ್ರಣದಲ್ಲಿ ಆ ರೀತಿಯ ಓರೆಯಾದ ಗೆರೆಗಳು ಇದ್ದರೆ ಅದರ ಅರ್ಥ ಇದರಲ್ಲಿ ಒಂದು ಭಾಗ ತೆಗೆದುಹಾಕಲಾಗಿ ಅದರ ಒಳಗಿನ ಭಾಗ ಕಾಣಿಸುವಂತಹ ಚಿತ್ರಣ ಅಥವಾ ಕತ್ತರಿಸಿದ ಒಳರಚನೆಯ ಭಾಗ ಇದು ಆಗಿರುತ್ತದೆ ಸಾಮಾನ್ಯವಾಗಿ ನಾವು ಮಧ್ಯದಲ್ಲಿ ಅಥವಾ ಕೇಂದ್ರಭಾಗದಲ್ಲಿ ಕತ್ತರಿಸುತ್ತೇವೆ ಅದರ ಮುಂದಿನ ಭಾಗವನ್ನು ತೆಗೆದು ಹಾಕುತ್ತೇವೆ ಉಳಿದಂತಹ ಭಾಗ ನಾವು ಅದನ್ನು ಕತ್ತರಿಸಿದ ಭಾಗವಾಗಿ ತೋರಿಸುತ್ತೇವೆ ಈ ಕತ್ತರಿಸಿಸಿದ ಭಾಗ ಮಧ್ಯದಲ್ಲಿ ಇರಬಹುದು ಇದು ತುದಿಯಲ್ಲಿ ಕೂಡ ಇರಬಹುದು ಸಾಮಾನ್ಯವಾಗಿ ಅದರಂತೆ ನಾವು ಮುಂದುವರೆಯುತ್ತೇವೆ 1 ಆದರೆ ಸಾಮಾನ್ಯವಾಗಿ ಅನುಸರಿಸುವ ಪದ್ಧತಿಯ ಪ್ರಕಾರ ಮಧ್ಯದಲ್ಲಿಯೇ ತುಂಡರಿಸಿದ ಭಾಗ ಹೊಂದಬೇಕು ಮುಂದಿನ ಭಾಗವನ್ನು ತೆಗೆದುಹಾಕಿ ಉಳಿದಿರುವಂತಹ ಹಿಂದಿನ ಭಾಗ ಅದರ ಪ್ರೊಜೆಕ್ಷನ್ ಮಾಡಿ ಮತ್ತು ಅದನ್ನು ಕಾಣಿರಿ ಇದು ಮೂರನೇ ಆಂಗಲ್ ಪ್ರೊಜೆಕ್ಷನ್ ಆಗಿರುವುದರಿಂದ ಇದರಲ್ಲಿ ತುಂಡರಿಸಿದ ನಂತರ ಯಾವುದು ಕೇಂದ್ರಭಾಗದಲ್ಲಿ ಕಾಣಿಸುತ್ತದೆ ಅದನ್ನು ಅದರಲ್ಲಿ ಪ್ರೊಜೆಕ್ಟ್ ಮಾಡಲಾಗಿದೆ ನಮಗೆ ಇಲ್ಲಿ ದ್ರವ್ಯವಿರುವಂತಹ ಭಾಗ ಸಿಗುತ್ತದೆ ಇದನ್ನು ನಾವು ಹ್ಯಾಶ್ ಎಂದು ಕರೆಯುತ್ತೇವೆ ಈ ಚಿತ್ರಣಗಳಲ್ಲಿ ಹ್ಯಾಶಿಂಗ್ ಮಾಡಿದ್ದರೆ ಅದು ಕತ್ತರಿಸಿದ ಭಾಗವನ್ನು ಪ್ರತಿಬಿಂಬಿಸುತ್ತದೆ ಇಲ್ಲಿ ಏಕೆ ಕತ್ತರಿಸಿದಂತಹ ಭಾಗಗಳಿವೆ ಏಕೆಂದರೆ ಒಳಗೆ ಜಟಿಲವಾದ ಭಾಗಗಳು ಇದ್ದರೆ ಅವುಗಳನ್ನು ಕಾಣಲು ಇದು ಬೇಕು ಉದಾಹರಣೆಗೆ ನಾವು ಇದನ್ನು ಹಾಗೆಯೇ ನೋಡಿದ್ದರೆ ನಮಗೆ ಏನು ಕಾಣಿಸುತ್ತಿತ್ತು ಎಂದರೆ ಈ ಭಾಗ ಮಾತ್ರ ಕಾಣಿಸುತ್ತಿತ್ತು ನಮಗೆ ಇಲ್ಲಿ ಈ ತೆಗೆದು ಹಾಕಲಾದಂತಹ ಭಾಗ ಇದೆಯೇ ಇಲ್ಲವೇ ಎಂಬುದು ತಿಳಿಯುತ್ತಿರಲಿಲ್ಲ ಈ ರೀತಿಯ ಹೆಚ್ಚಿನ ಅಂಶಗಳನ್ನು ತಿಳಿಯಲು ಸಾಮಾನ್ಯವಾಗಿ ನಾವು ಈ ರೀತಿಯ ಕತ್ತರಿಸಿದ ಭಾಗಗಳನ್ನು ಹೊಂದುತ್ತೇವೆ ಇದರ ಒಳಗೆ ಮತ್ತೆ ಇನ್ನೂ ಏನೋ ಇದೆ ಎಂಬುದನ್ನು ಇದು ಸೂಚಿಸುತ್ತದೆ ನಾವು ಅದನ್ನು ಬಹಳ ಜಾಗರೂಕರಾಗಿ ನೋಡೋಣ ನಮ್ಮಲ್ಲಿ ಈ ರೀತಿ ಮುಂಬದಿಯ ಚಿತ್ರಣ ಇದ್ದರೆ ಈ ಸಂಪೂರ್ಣ ಭಾಗ ಈ ರೀತಿ ಬರುತ್ತದೆ ಅಲ್ಲಿ ಒಂದು ರಂಧ್ರವಿದೆ ಅದು ಕೆಳಗಿನ ತನಕ ಇದೆ ನಮ್ಮಲ್ಲಿ ಈ ಹೆಚ್ಚುವರಿ ಭಾಗಗಳು ಇವೆ ಈ ವೃತ್ತಾಕಾರದ ಭಾಗಗಳು ನಮಗೆ ಒಂದು ರಂಧ್ರದಂತೆ ಕಾಣಿಸುತ್ತವೆ ಅದೇ ರೀತಿ ಈ ಭಾಗವು ಬಾಗಿದಂತೆ ಅದು ಈ ಕಡೆ ಬರುತ್ತದೆ ಆ ಭಾಗ ಬಾಗಿದಂತೆ ಕಾಣಿಸುತ್ತದೆ ಮತ್ತು ಮೇಲಿನ ತನಕ ಇದೆ ನಮ್ಮಲ್ಲಿ ಆ ಭಾಗ ಇದೆ ಮತ್ತು ಈ ಸಣ್ಣ U ಆಕಾರದ ಭಾಗದೊಂದಿಗೆ ನಾವು ಮೇಲ್ಭಾಗವನ್ನು ತೆಗೆದು ಹಾಕುತ್ತೇವೆ ನಮ್ಮಲ್ಲಿ ಇಲ್ಲಿ ದ್ರವ್ಯವಿರುತ್ತದೆ ಮತ್ತು ಅರ್ಧ ವೃತ್ತಾಕೃತಿ ಈ ಕಡೆ ಬರುತ್ತದೆ ಮುಂಬದಿಯ ಚಿತ್ರಣ ಈ ಮುಂದಿನ ಸಮತಲಕ್ಕೆ ಪ್ರೊಜೆಕ್ಟ್ ಆಗಿದೆ ಇದು ಮುಂಬದಿಯ ಚಿತ್ರಣ ಆಗಿದೆ ಮೇಲ್ಬದಿಯ ಚಿತ್ರಣ ಇದನ್ನು ಪಡೆಯಲು ನಾವು ಮೇಲಿನಿಂದ ಒಂದು ಸಮತಲವನ್ನು ನೋಡಬೇಕು ಆ ಸಮತಲ ಕನ್ನಡಿಯಂತೆ ವರ್ತಿಸುತ್ತದೆ ಏನೆಲ್ಲವೂ ಪ್ರೊಜೆಕ್ಟ್ ಆಗಿದೆ ಅದನ್ನು ಸಮತಲದ ಮಡಿಕೆ ತೆಗೆದುಹಾಕಿ ಪಡೆದುಕೊಳ್ಳುತ್ತೇವೆ ಇದು ಅಲ್ಲಿ ಬರುತ್ತದೆ ಇದು ಮೇಲ್ಬದಿಯ ಚಿತ್ರಣ ಆಗಿದೆ ನಾವು ಇದನ್ನು ಸೂಕ್ಷ್ಮವಾಗಿ ನೋಡೋಣ ಸಾಮಾನ್ಯವಾಗಿ ಮುಂಬದಿಯ ಚಿತ್ರಣದಲ್ಲಿ ಮಾತ್ರ ನಾವು ಕತ್ತರಿಸಿದ ಭಾಗವನ್ನು ಹೊಂದಿರುತ್ತೇವೆ ಮೇಲ್ಬದಿಯ ಚಿತ್ರಣದಲ್ಲಿ ನಾವು ಅದನ್ನು ಕತ್ತರಿಸುವ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಈ ಎಲ್ಲಾ ಒಳ ಭಾಗಗಳು ಹಾಗೆಯೇ ಮೇಲಿನಿಂದ ನೋಡಿದಾಗ ಕಾಣಿಸುತ್ತವೆ ಆ ಉದ್ದೇಶಕ್ಕಾಗಿ ಈ ಸಂಪೂರ್ಣವೂ ನಮಗೆ ಬೇಕು ಇದು ಬೇಕು ಇಡೀ ಆಕೃತಿಯನ್ನು ಮೇಲಿನಿಂದ ನೋಡಿದಾಗ ನಾವು ಕಾಣಬಹುದು ಆ ಕಾರಣದಿಂದ ನಾವು ಈ ರೀತಿಯ ಪ್ರೊಜೆಕ್ಷನ್ಅನ್ನು ಹೊಂದಿದ್ದೇವೆ ನಾವು ಇದನ್ನು ಹೊಂದಿದ್ದರೆ ನಾವು ಇದನ್ನು ವಸ್ತುವಿಗೆ ಚಿತ್ರಿಸಲು ಶಕ್ತರಾಗುತ್ತೇವೆ ಮತ್ತು ಒಳಭಾಗದಲ್ಲಿ ಕೀಲಿಯನ್ನು ತೂರಿಸಲು ಕೊರಕಲು ದಾರಿ ಮಾಡಲಾಗಿದೆ ಅಲ್ಲಿ ಏನು ಇಲ್ಲದ್ದಿದ್ದರೆ ಇದು ಈ ರೀತಿ ನೇರವಾಗಿ ಸೇರುತ್ತಿತ್ತು ಈ ಕಾರಣದಿಂದ ನಾವು ಆ ಕೀಲಿಯನ್ನು ಹೊಂದಿದ್ದೇವೆ ಮತ್ತು ಅಲ್ಲಿ ಆಯತಾಕಾರದ ವಿಭಾಗಗಳು ಇವೆ ಮತ್ತು ಅವುಗಳನ್ನು ನಾವು ಕಾಣಬಹುದು ಆ ಆಯತಾಕಾರದ ವಿಭಾಗಗಳು ಇವು ಮತ್ತು ಕೊರೆದಿರುವಂತಹ ಈ ಭಾಗ ಒಂದು ನಾವು ಇದನ್ನು ಎರಡು ಗೆರೆಗಳಂತೆ ಕಾಣುತ್ತೇವೆ ಮತ್ತು ಈ ಸಂಪೂರ್ಣ ಭಾಗ ನಾವು ಇದನ್ನು ಬಿಂದುವಿನಿಂದ ಸೇರುವಂತೆ ಕಾಣುತ್ತೇವೆ ಇದು ಮೂರನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ ನಲ್ಲಿ ಮೇಲ್ಬದಿಯ ಚಿತ್ರಣ ಆಗಿದೆ ಅದೇ ರೀತಿ ನಾವು ಪಾರ್ಶ್ವದ ಚಿತ್ರಣವನ್ನು ಮೂರನೇ ಕ್ವಾಡ್ರನ್ಟ ಪ್ರೊಜೆಕ್ಷನ್ನಲ್ಲಿ ನೋಡುತ್ತಿದ್ದರೆ ಬಲಭಾಗದಲ್ಲಿ ಇರುವ ಪಾರ್ಶ್ವದ ಚಿತ್ರಣ ಅಂದರೆ ನೀವೇನಾದರೂ ಆ ವಸ್ತುವನ್ನು ಬಲಭಾಗದಿಂದ ನೋಡುತ್ತಿದ್ದರೆ ಏನೆಲ್ಲವೂ ಆ ಕನ್ನಡಿಯಲ್ಲಿ ಇರುತ್ತದೋಅದನ್ನೇ ನಾವು ಯಥಾವತ್ತಾಗಿ ತೆಗೆದುಕೊಳ್ಳಬೇಕು ಇದು ಮುಂಬದಿಯ ಚಿತ್ರಣ ಆಗಿದೆ ನಾವು ನಿಮ್ಮ ಬಲಭಾಗದಿಂದ ನೋಡುತ್ತಿದ್ದೇವೆ ಅದು ಆ ಕನ್ನಡಿಯಲ್ಲಿ ಬರುವುದಕ್ಕೆ ಹೊಂದಾಣಿಕೆ ಆಗಬೇಕು ಈ ಸಮತಲದಲ್ಲಿನಾವು ಕೊರಕಲು ದಾರಿಯನ್ನು ಈ ರೀತಿ ಕಾಣುತ್ತೇವೆ ಈ ರೀತಿಯಾಗಿ ನಾವು ಮೂರು ಆಯಾಮದ ವಸ್ತುಗಳ ಪ್ರೊಜೆಕ್ಷನ್ಗಳನ್ನು ಐಸೋಮೆಟ್ರಿಕ್ ಚಿತ್ರಣಗಳನ್ನು ಉಹಿಸಿಕೊಳ್ಳುತ್ತೇವೆ ಮತ್ತು ಮುಂದಿನ ತರಗತಿಗಳಲ್ಲಿ ನಾವು ಆರ್ಥೋಗ್ರಾಫಿಕ್ ಪ್ರೋಜಕ್ಷನ್ ಬಗ್ಗೆ ಅಂದರೆ ರೇಖೆಗಳು ಸಮತಲಗಳು ಮತ್ತು ಮುಂತಾದವುಗಳ ಪ್ರೊಜೆಕ್ಷನ್ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಯುತ್ತೇವೆ ಮತ್ತು ಆ ಭಾಗವು ಒಂದು ಬೇರೆ ಮಾಡ್ಯೂಲ್ ಆಗಿದೆ